ಆದ್ದರಿಂದ ನಾವು ಮುಂದೆ ಏನು ಮಾಡುತ್ತೇವೆಂದರೆ ನಾವು ಹರ್ಟ್ಜ್ ಡಿಪೋಲ್ ಎಂದು ಕರೆಯಲ್ಪಡುವ ಅತ್ಯಂತ ಸರಳವಾದ ಆಂಟೆನಾ ನೋಡುತ್ತೇವೆ ಇಲ್ಲಿ ಜೆ ತುಂಬಾ ಸರಳವಾಗಿದೆ ಆದ್ದರಿಂದ ಇದು ನಮಗೆ ಉತ್ಪನ್ನಗಳ ಹರಿವಲ್ಲಿ ಅಭ್ಯಾಸವಾಗುತ್ತದೆ ಸರಿ ನಂತರ ನಾವು ಸ್ವಲ್ಪ ಹೆಚ್ಚು ಆಸಕ್ತಿದಾಯಕ ಸಮಸ್ಯೆಗೆ ಬರುತ್ತೇವೆ ಆದ್ದರಿಂದ ನಾನು ಮಾತನಾಡುತ್ತಿರುವ ಈ ಹರ್ಟ್ಜ್ ದ್ವಿಧ್ರುವಿ ಏನು ಇದು ತುಂಬಾ ಸಣ್ಣ ಆಯಾಮದ ಆಂಟೆನಾ ಆಗಿದೆ ಬಹಳ ಸಣ್ಣ ಆಯಾಮದ್ದು ಆದ್ದರಿಂದ ಅದರ ಮೇಲಿನ ಪ್ರವಾಹವು ನಿರ್ವಾತದ ಕಾರ್ಯವಲ್ಲ ಯಾವುದೋ ಮೌಲ್ಯ ಹೊಂದಿದೆ ಆದ್ದರಿಂದ ಅದಕ್ಕಾಗಿಯೇ ನಾನುಹಂತ 1 2 3 ನ್ನು ಸುಲಭವಾಗಿ ಮಾಡಬಹುದು ನಿಜ ಜೀವನದ ಸಮಸ್ಯೆಗಳಿಗೆ ಹೋದಾಗ ಆಂಟೆನಾದಲ್ಲಿನ ಪ್ರವಾಹ ಏನೆಂದು ನನಗೆ ತಿಳಿದಿಲ್ಲ ಆದ್ದರಿಂದ ನಾನು ಮೊದಲು ಪರಿಹರಿಸಬೇಕು ಮತ್ತು ಪ್ರವಾಹವನ್ನು ಕಂಡುಹಿಡಿಯಬೇಕು ಮತ್ತು ನಂತರ ಇವುಗಳನ್ನು ಪುನರಾವರ್ತಿಸಬೇಕು ಆದ್ದರಿಂದ ಅದು ಇಲ್ಲಿ ಹಂತ 0 ಅನ್ನು ಸೇರಿಸಲಾಗಿದೆ ಮತ್ತು ಅಲ್ಲಿಯೇ ಕಂಪ್ಯೂಟೇಶನಲ್ ಇಎಮ್ ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಹರ್ಟ್ಜ್ ದ್ವಿಧ್ರುವಿ ಸರಳವಾದ ಆಂಟೆನಾವನ್ನು ನಾವು ನೋಡೋಣ ಆದ್ದರಿಂದ ಎ ನ ವ್ಯಾಖ್ಯಾನವನ್ನು ಇಲ್ಲಿಯೇ ನೋಡೋಣ ಇದು ಎ ಆದ್ದರಿಂದ ಈಗ ಹರ್ಟ್ಜ್ ದ್ವಿಧ್ರುವಿ ಎಂದರೇನು ನಾನು ಈಗಾಗಲೇ ಸೂಚಿಸಿರುವಂತೆ ಇದು ನನ್ನ ನಿರ್ದೇಶಾಂಕ ವ್ಯವಸ್ಥೆ ಎಂದು ಹೇಳೋಣ ಮತ್ತು ನಾನು ಒಂದು ಸಣ್ಣ ತಂತಿಯನ್ನು ಇಲ್ಲಿ ತುಂಬಾ ಚಿಕ್ಕದಾದ ಮತ್ತು ಜೆಡ್ ಆಯಾಮದ ತಂತಿಯನ್ನು ಹಾಕುತ್ತೇನೆ ಮತ್ತು ಅದು ತುಂಬಾ ಚಿಕ್ಕದಾದ ಕಾರಣ ಅಲ್ಲಿನ ಪ್ರವಾಹವು ಸ್ಥಿರವಾಗಿರುತ್ತದೆ ಎಂದು ನಾನು ಹೇಳಬಲ್ಲೆ ಆದ್ದರಿಂದ ನಾನು x y z ನ ಕಾರ್ಯವಾಗಿ ಈ ಪ್ರವಾಹ ಯಾವುದು ಎಂದು ಕೇಳಬಹುದು ಆದ್ದರಿಂದ ನಾವು ಇದನ್ನು ಹೇಗೆ ಕರೆಯಬಹುದು ನಾವು ಅದನ್ನು ಹೇಗೆ ಬರೆಯುತ್ತೇವೆ ವಿದ್ಯಾರ್ಥಿ ನಾನು ಅದನ್ನು x y z ನ ಕಾರ್ಯವಾಗಿ ಬರೆಯಬೇಕಾಗಿದೆ ಆದ್ದರಿಂದ ಸ್ವಲ್ಪ ಹೆಚ್ಚು ನಿಖರವಾಗಿರಿ ಮತ್ತು ನಾನು ಪ್ರವಾಹವನ್ನು ಹೇಗೆ ಬರೆಯುತ್ತೇನಂದರೆ ಡೆಲ್ಟಾ ಕಾರ್ಯಗಳಲ್ಲಿ ಇರಬೇಕು ಏಕೆಂದರೆ ಅದು ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ಇದರ x ಅವಲಂಬನೆಯ ಬಗ್ಗೆ ಏನು ಅದು x ನಲ್ಲಿ ಡೆಲ್ಟಾ ಆಗಿರುತ್ತದೆ ಮತ್ತು y ನಲ್ಲಿ ಡೆಲ್ಟಾ ಆಗಿರುತ್ತದೆ ವಿದ್ಯಾರ್ಥಿ ಆದ್ದರಿಂದ ಇದು z ನಲ್ಲಿ ಡೆಲ್ಟಾ ಆಗುವುದಿಲ್ಲ ಏಕೆಂದರೆ ಒಂದು ಬಿಂದು ರೂಪದಲ್ಲಿ ಇರುತ್ತದೆ ಆದ್ದರಿಂದ ಇದು ಒಂದು ಸಾಲಿನ ಪ್ರವಾಹವಲ್ಲ ಆದ್ದರಿಂದ ಇದು J ಎಕ್ಸ್ ವೈಜೆಡ್ ಐδ δ z ಆಗಿರುತ್ತದೆ ∆z 2 ಇಂದ ∆z 2 ಗೆ ಇದು ಪರಿಹಾರದ ಪ್ರಾರಂಭದ ಹೆಜ್ಜೆ ಈ ಕ್ರಿಯಯಲ್ಲಿ ಇದು ತುಂಬಾ ತೆಳ್ಳಗಿರುತ್ತದೆ ಎಂದು ಹೇಳೋಣ ಮತ್ತು ಒಂದು ದಿಕ್ಕಿನಲ್ಲಿ ಮಾತ್ರ ಕೆಲವು ಸೀಮಿತ ಆಯಾಮಗಳನ್ನು ಹೊಂದಿದೆ ಈಗ ಇದು 3D ಸಮಸ್ಯೆಯಾಗಿರುವುದರಿಂದ ನನಗೆ 3D ಗ್ರೀನ್ನ ಕಾರ್ಯ ಬೇಕು ಆದ್ದರಿಂದ 3D ಯಲ್ಲಿ ನನ್ನ ಗ್ರೀನ್ನ ಕಾರ್ಯ ಏನು ನಿಮಗೆ ನೆನಪಿದಯೇ ವಿದ್ಯಾರ್ಥಿ ಆದ್ದರಿಂದ ಇಲ್ಲಿಂದ ನಾನು ಈ ಹರ್ಟ್ಜ್ ದ್ವಿಧ್ರುವಿಗಾಗಿ ಎ ಅನ್ನು ಬರೆಯಬಹುದು ಅದನ್ನು ನಾವು ಜೆ ಮತ್ತು ಗ್ರೀನ್ನ ಕಾರ್ಯದ ಕನ್ವಿಲೇಶನ್ ಎಂದು ಬರೆದಂತಾಗುತ್ತದೆ ಈಗ ಇವುಗಳಲ್ಲಿ ಈ ಕನ್ವಲ್ಯೂಷನ್ 3 ಇಂಟಿಗ್ರಲ್ಸ್ xyz ಅನ್ನು ಹೊಂದಿರುತ್ತದೆ x y ಹೊರಹೋದರೆ ನಾನು z ಒಂದಿಗೆ ಮಾತ್ರ ಉಳಿಯುತ್ತೇನೆ ಆದ್ದರಿಂದ ಇದು ಎ ಆರ್ zˆಮ್ಯೂ Δz೨ ಇಂದ ∆z 2 ವರೆಗಿನ 2 ಐ ಇ−jkR ೪ಪೈಆರ್ dr ಆಗುತ್ತದೆ ಆದ್ದರಿಂದ ಈ ಪದವನ್ನು ಸರಳೀಕರಿಸಲು ಸಮಂಜಸವಾದ ಮಾರ್ಗ ಯಾವುದು ನೆನಪಿಡಿ ಈ Δz ತುಂಬಾ ಚಿಕ್ಕದಾಗಿದೆ ಅದುವೇ ಹರ್ಟ್ಜ್ ದ್ವಿಧ್ರುವಿಯನ್ನು ಮಾಡುತ್ತದೆ ನಾನು ಇಲ್ಲಿ ಯಾವ ಅಂದಾಜು ಮಾಡಬಹುದು R ಅನ್ನು ಇಲ್ಲಿ ನೆನಪಿಡಿ | r r ′ | ವಿದ್ಯಾರ್ಥಿ ಟೇಲರ್ ಅಂದಾಜು ಟೇಲರ್ ಅಂದಾಜು ಅದಕ್ಕಿಂತಲೂ ಸರಳವಾದದ್ದು ಹಾಗಾದರೆ ಆರ್ ಎಂದರೇನು ಆದ್ದರಿಂದ ನೀವು ಈ ದೂರವನ್ನು ನೋಡಿದ್ದೀರಿ ಈ ಅಂತರವು ಈ ಎಲ್ಲ ದೂರಗಳನ್ನು ಕನ್ವಿಲೇಶನ್ನಲ್ಲಿ ಹೊಂದಿದೆ ವಿದ್ಯಾರ್ಥಿ ಸ್ಥಿರ ಆರ್ ಇದನ್ನು ಅಂದಾಜು ಮಾಡಿ r ′ rಗಿಂತ ತುಂಬಾ ಸಣ್ಣ ಆದ್ದರಿಂದ ನಾನು ಅದನ್ನು ಊಹಿಸಬಹುದು ವಿದ್ಯಾರ್ಥಿ ಸ್ಥಿರ ಇಲ್ಎಲ್ಲವೂ ಸ್ಥಿರವಾಗಿದೆ ಹೌದು ಈಗ ಎಲ್ಲವೂ ಸರಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ ನಾನು ಅದನ್ನು ಬರೆಯುತ್ತೇನೆ ಇಲ್ಲಿ r | r | ಆದ್ದರಿಂದ ನಾನು ಮಾಡಬೇಕಾಗಿರುವುದು ಇಲ್ಲಿ ನನ್ನ ಜೆ ಇದೆ ನನ್ನ ಜಿ ಇದೆ ನಾನು ಎ ಅನ್ನು ಲೆಕ್ಕ ಹಾಕಿದೆ ಮುಂದಿನ ಹಂತ ಏನನ್ನು ಲೆಕ್ಕಾಚಾರ ಮಾಡುವುದು ವಿದ್ಯಾರ್ಥಿ ಎಚ್ ಆದ್ದರಿಂದ H ಗಾಗಿ ನಾನು ಬಳಸುವ ಸಂಬಂಧ ಏನು ನಾವು ಇದನ್ನು ಹಂತ 2 ಎಂದು ಕರೆಯಬಹುದು ಈಗ ನೀವು ನಿಮ್ಮ ನಿರ್ದೇಶಾಂಕ ವ್ಯವಸ್ಥೆಯನ್ನು ನಿಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳಬೇಕು ಇದನ್ನು ಮಾಡಲು ಸರಳವಾದ ಮಾರ್ಗಗಳಿವೆ ಮತ್ತು ಕೆಲವು ಸಂಕೀರ್ಣವಾದ ಮಾರ್ಗಗಳಿವೆ ಮತ್ತು ಸಾಹಿತ್ಯದಲ್ಲಿಯೂ ಸಹ ನಾವು ಸಂಕೀರ್ಣ ಮತ್ತು ಸರಳ ಮಾರ್ಗಗಳನ್ನು ಕಾಣುತ್ತೇವೆ ಆದ್ದರಿಂದ ನಾವು ಇದನ್ನು ಮಾಡುವ ಒಂದು ಸೊಗಸಾದ ರೀತಿಯನ್ನು ತೆಗೆದುಕೊಳ್ಳುತ್ತೇವೆ ನೀವು ಇದನ್ನು ಮಾಡಲು ಬಯಸುವ ನಿರ್ದೇಶಾಂಕ ವ್ಯವಸ್ಥೆ ಯಾವುದು ಗೋಳಾಕಾರವೆಂದರೆ ನೀವು ಇದನ್ನು ಸರಿಯಾಗಿ ಮಾಡಲು ಬಯಸುತ್ತೀರಿ ನೀವು ಇದನ್ನು √x2 y2 z2 ಎಂದು ಬರೆಯಬಹುದು ಮತ್ತು ಅದನ್ನು ಕಾರ್ಟೇಶಿಯನ್ಲಿ ಮಾಡಬಹುದು ಆದರೆ ಹೆಚ್ಚು ಕೆಲಸವಾಗುತ್ತದೆ ಆದ್ದರಿಂದ ನಾವು ನಿಜವಾಗಿಯೂ ಸುರುಳಿಯನ್ನು ತೆಗೆದುಕೊಳ್ಳುವ ಮೊದಲು ಇಲ್ಲಿ ಕೆಲವು ಸರಳವಾದ ಕೆಲಸಗಳನ್ನು ಮಾಡೋಣ ಆದ್ದರಿಂದ H ೧ಮ್ಯೂ ∇ xA 1u ∇ xAz ∇ A x z A ∇ xz 1u∇ A x z ಇದು ಉತ್ಪನ್ನದ ನಿಯಮದಂತೆ ವೆಕ್ಟರ್ ಕಲನಶಾಸ್ತ್ರದ ಗುರುತು ಆದ್ದರಿಂದ ಗೋಳಾಕಾರದ ನಿರ್ದೇಶಾಂಕಗಳಲ್ಲಿ ಸುರುಳಿಯನ್ನು ತೆಗೆದುಕೊಳ್ಳುವ ಬದಲು ಈ ಸರಳ ಮಾರ್ಪಾಡಿನ ಮೂಲಕ ಕೇವಲ ಗ್ರೇಡಿಯಂಟ್ ತೆಗೆದುಕೊಳ್ಳಬೇಕು ಇಲ್ಲಿ ಲೆಕ್ಕಾಚಾರ ಮಾಡುವುದು ತುಂಬಾ ಸುಲಭ ಆದ್ದರಿಂದ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ಈಗ ಇದು ಗೋಳಾಕಾರದ ನಿರ್ದೇಶಾಂಕಗಳಲ್ಲಿನ ಗ್ರೇಡಿಯಂಟ್ ಆಗಿದೆ ಆದ್ದರಿಂದ ನಾವು ಅದನ್ನು ಬರೆಯೋಣ

ಆದ್ದರಿಂದ ಇದು rsin θ ಅಡ್ಡ ಉತ್ಪನ್ನ ಮತ್ತು ನಿರ್ದೇಶನ ಪ್ರಮುಖವಾಗಿರುತ್ತದೆ ವಿದ್ಯಾರ್ಥಿ ಈ ಗೋಳಾಕಾರದ ಸಮನ್ವಯಗಳು rˆ ϕˆ θ ಹಾಗಾದರೆ ನಿಮ್ಮ θ ದ ದಾರಿ ಯಾವುದು ಕೆಳಮುಖವಾಗಿ ಮೂರನೇ ದಿಕ್ಕಿನಲ್ಲಿರುವ ದಾರಿ ϕˆ ಬೋರ್ಡ್ನ ಒಳಗೆ ಅಥವಾ ಬೋರ್ಡ್ಗೆ ಹೊರಗಿದಯೇ ಬೋರ್ಡ್ ಒಳಗೆ ಇದೆ ಆದ್ದರಿಂದ r × zˆ ಅದು ಯಾವಾಗಲೂ ಎಲ್ಲಿ ಸೂಚಿಸುತ್ತದೆ ϕˆ ಸರಿ ಮತ್ತು ಅದು ದೊಡ್ಡ ಬೆಲೆ ಸೈನ್ θ ಹೊಂದಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ rˆ × zˆ ಸೈನ್θ ϕˆ ಆದ್ದರಿಂದ ಈ ಕಾಂತಕ್ಷೇತ್ರವು HIΔz 4π jkr1r2e−jkrsinθϕ ಆಗುತ್ತದೆ ಆದ್ದರಿಂದ ನಮಗೆ ಸಿಕ್ಕ ಕಾರಣ ಇದನ್ನು ಪಡೆಯಲು ನಾನು ಹೆಚ್ಚು ಪ್ರಯತ್ನ ಮಾಡಬೇಕೇ ಇಲ್ಲ ಕಾರಣವೆಂದರೆ ನೀವು ಈ ಬುದ್ಧಿವಂತ ಆಯ್ಕೆಗಳನ್ನು ಮಾಡಿದ್ದೀರಿ ಇಲ್ಲಿ ನಾನು ಗೋಳಾಕಾರದ ಸಮನ್ವಯಗಳಲ್ಲಿ ಸುರುಳಿಯನ್ನು ಹಾಕಲು ಪ್ರಯತ್ನಿಸಲಿಲ್ಲ ಎಂದು ನನಗೆ ತಿಳಿದಿದೆ ನಾನು ಹೆಚ್ಚು ಬೀಜಗಣಿತವನ್ನು ಮಾಡಬೇಕು ಇದು 0 ಯಾಕೆಂದರೆ ಸ್ಥಿರವಾದುದರ ಸುರುಳಿ ವಿದ್ಯಾರ್ಥಿ ಆದ್ದರಿಂದ ಉದಾಹರಣೆಗೆ ಬಾಲನಿಸ್ ನು ಮಾಡುವ ವಿಧಾನವನ್ನು ನೀವು ನೋಡಿದರೆ ಅವನು ಇನ್ನೂ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತಾನೆ ಏಕೆಂದರೆ ಅವನು ಅದನ್ನು ಸ್ಮಾರ್ಟೆಸ್ಟ್ ಕೋಆರ್ಡಿನೇಟ್ ವ್ಯವಸ್ಥೆಯಲ್ಲಿ ಮಾಡುತ್ತಿಲ್ಲ ಆದರೆ ಇದನ್ನೇ ಇತರ ಲೇಖಕ ಇತರ ಪುಸ್ತಕದಲ್ಲಿ ಅವನು ಈ ಉತ್ತಮ ರೀತಿಯಲ್ಲಿ ಮಾಡುತ್ತಾನೆ ಆದ್ದರಿಂದ ರೇಖಾಗಣಿತದಿಂದ ಈ H ಯಾವಾಗಲೂ ϕˆ ದಿಕ್ಕಿಗೆ ತೋರಿಸುತ್ತದೆ ಎಂದು ನೀವು ನೋಡಬಹುದು ಆದ್ದರಿಂದ ಒಮ್ಮೆ ನಾನು ಎಚ್ ಪಡೆದ ನಂತರ ವಿದ್ಯುತ್ ಕ್ಷೇತ್ರವನ್ನು ನಾನು ಪಡೆಯಬಹುದು ಸುರುಳಿ ತೆಗೆದುಕೊಳ್ಳುವ ಮೂಲಕ ಆದ್ದರಿಂದ ಸುರುಳಿಯಾಕಾರದ ಸಂಬಂಧದಿಂದ ನಾನು ಇಲ್ಲಿಂದ ಇ ಪಡೆಯಬಹುದು ಆದ್ದರಿಂದ ನಾವು ಈ ವ್ಯುತ್ಪನ್ನವನ್ನು ನಂತರದ ಮಾಡ್ಯೂಲ್ನಲ್ಲಿ ಪೂರ್ಣ ಮಾಡುತ್ತೇವೆ ಆದ್ದರಿಂದ ನಾನು ನಿಮ್ಮ ಗಮನವನ್ನು ಸೆಳೆಯಲು ಬಯಸುವ ಒಂದು ಕೊನೆಯ ವಿಷಯವೆಂದರೆ ಈ ಕಾಂತಕ್ಷೇತ್ರದಲ್ಲಿ ಎರಡು ವಿಭಿನ್ನ ಭಾಗಗಳಿವೆ ಒಂದು 1 r ಅವಲಂಬನೆಯನ್ನು ಹೊಂದಿದೆ ಮತ್ತು ಇನ್ನೊಂದು 1 r೨ ಅವಲಂಬನೆಯನ್ನು ಹೊಂದಿದೆ ನಾನು ವಸ್ತುವಿನಿಂದ ಬಹಳ ದೂರ ಹೋದರೆ ಯಾವ ಪದವು ಪ್ರಾಬಲ್ಯ ಸಾಧಿಸುತ್ತದೆ ವಿದ್ಯಾರ್ಥಿ ಆರ್ ಮಾತ್ರ ಪ್ರಾಬಲ್ಯ ಸಾಧಿಸುತ್ತದೆ ಆದ್ದರಿಂದನಾನು ನಿಮಗೆ ಹೇಳಬಲ್ಲೆ ವಿದ್ಯುತ್ ಕ್ಷೇತ್ರಕ್ಕೂ ಅದೇ ಆಗುತ್ತದೆ ದ್ವಿಧ್ರುವಿಯಿಂದ ದೂರದಲ್ಲಿರುವ ಕ್ಷೇತ್ರವು 1 r ಪದದಿಂದ ಪ್ರಾಬಲ್ಯಗೊಳ್ಳುತ್ತದೆ ಆದ್ದರಿಂದ 9 ನೇ ತರಗತಿಯಿಂದ ನೀವು ಕಲಿತ ವಿಷಯಕ್ಕೆ ಅದು ವ್ಯತಿರಿಕ್ತವಾಗಿದೆಯೇ ವಿದ್ಯಾರ್ಥಿ ನಾನು ಪಾಯಿಂಟ್ ಚಾರ್ಜ್ ತೆಗೆದುಕೊಂಡರೆ ಅದರಿಂದ ಯಾವುದೇ ದೂರದಲ್ಲಿರುವ ವಿದ್ಯುತ್ ಕ್ಷೇತ್ರ ಯಾವುದು ಎಂದು ಕೂಲಂಬ್ ನಿಯಮ Coulomb's Law ಹೇಳುತ್ತದೆ 1 ಆರ್2 ವಿದ್ಯಾರ್ಥಿ ದ್ವಿಧ್ರುವಿಗೆ 1 ಆರ್೩ ಹೌದು ಆದರೆ ಇಲ್ಲಿ ನಾವು ಹರ್ಟ್ಜ್ ದ್ವಿಧ್ರುವಿಯಾಗಿರುವ ಆಂಟೆನಾದ ಈ ಚಿಕ್ಕ ಬಿಲ್ಡಿಂಗ್ ಬ್ಲಾಕ್ನಿಂದ 1 r ದೂರದಲ್ಲಿರುವ ವಿದ್ಯುತ್ಕಾಂತೀಯ ಕ್ಷೇತ್ರಗಳನ್ನು ಏನು ನೋಡುತ್ತೇವೆ ಅದು ನನಗೆ 1 r ನೀಡುತ್ತದೆ ಆದ್ದರಿಂದ ದೂರದ ಕ್ಷೇತ್ರಗಳು 1 r ರೂಪದಲ್ಲಿವೆ ನಾವು ಇಲ್ಲಿಗೆ ಹೋಗುವಾಗ ಇದು ಮುಖ್ಯವಾಗಿರುತ್ತದೆ ಮತ್ತು ಯಾವುದೇ ಆಂಟೆನಾಗಳಿಗೆ ಇದು ವಿಲಕ್ಷಣ ಆಕಾರದ ಯಾವುದೇ ಆಂಟೆನಾಗಳಿಗೆ ಕೂಡ ಸತ್ಯ ಅದರಿಂದ ದೂರ ಹೋಗುವುದರಿಂದ ಕ್ಷೇತ್ರಗಳು 1 r ಅನ್ನು ಹೊಂದಿರುತ್ತವೆ